ಪ್ರತಾಪ್ ಹರಿದಾಸ್ ಮದ್ರಾಸ್ ಐಐಟಿಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಇಲಾಖೆಯಲ್ಲಿ ಪ್ರೊಫೆಸರ್ ಆಗಿರುವ ಪ್ರೊಫೆಸರ್ ಬಾಬು ವಿಶ್ವನಾಥ್ರಿಗೆ ಸ್ವಾಗತ ಅವರು ಮೊದಲು ಮಾಡಿದ್ದ ವಿವಿಧ ವಿಷಯಗಳ ಸಂಶೋಧನೆ ಅತ್ಯಂತ ಶ್ರೀಮಂತ ಹಿನ್ನೆಲೆ ಹೊಂದಿದೆ ಅಮೆರಿಕಾ ಸಂಯುಕ್ತ ಸಂಸ್ಥಾನದ ಓಯಿಯೋ ಸ್ಟೇಟ್ ಯೂನಿವರ್ಸಿಟಿಯಿಂದ ಪಿಹೆಚ್ಡಿ ಹೊಂದಿದ್ದಾರೆ ಅವರು ಫೋರ್ಡ್ನೊಂದಿಗೆ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವರು ಪ್ರಪಂಚದಲ್ಲಿನ ಪ್ರಮುಖ ವಾಹನ ತಯಾರಿಕಾ ಕಂಪನಿಗಳಲ್ಲಿ ಒಂದಾದ ಫೋರ್ಡ್ನೊಂದಿಗೆ ಉತ್ತಮ ಉದ್ಯಮ ಅನುಭವವನ್ನು ಹೊಂದಿದ್ದಾರೆ ಇಲ್ಲಿ ಐಐಟಿ ಮದ್ರಾಸ್ನಲ್ಲಿ ಅವರು ನಮ್ಮ ಉದ್ಯೋಗಿ ಸಲಹೆಗಾರರಾಗಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಉದ್ಯಮದ ಪರಸ್ಪರ ಕ್ರಿಯೆ ಕಂಪ್ಯೂಟಿಂಗ್ ಮತ್ತು ಕಾಸ್ಟಿಕ್ಸ್ ಮತ್ತು ನೋದನ ಕ್ಷೇತ್ರಗಳಲ್ಲಿ ಅವರು ಸಾಕಷ್ಟು ಉನ್ನತ ಸಾಧನೆ ಮತ್ತು ಸಕ್ರಿಯ ಸಂಶೋಧನೆಗಳನ್ನು ಮಾಡುತ್ತಾರೆ ಬಾಬು ವಿಶ್ವನಾಥ್ ಪ್ರೊಪಲ್ಷನ್ ಪ್ರತಾಪ್ ಹರಿಡೋಸ್ ಆದ್ದರಿಂದ ಇವರು ಕೆಲಸ ಮಾಡುವ ಎಲ್ಲಾ ಕ್ಷೇತ್ರಗಳಾಗಿವೆ ಆದ್ದರಿಂದ ಅವರು ಉದ್ಯಮ ಮತ್ತು ಸಂಶೋಧನೆ ಎರಡರ ಉತ್ತಮ ಅನುಭವವನ್ನು ಹೊಂದಿದ್ದಾರೆ ಮತ್ತು ಆದ್ದರಿಂದ ಅವರು ಇಂದು ನಮಗೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪ್ರದೇಶದಲ್ಲಿ ಸಂಶೋಧನೆ ಚರ್ಚಿಸಲು ಸೇರಿದ್ದಾರೆ ಮತ್ತು ಅವರು ಇಲ್ಲಿ ಉಳಿಯುವ ಮೂಲಕ ಸಂಶೋಧಕರು ವಿವಿಧ ಅಂಶಗಳನ್ನು ಎದುರಿಸಬಹುದು ಸಂಶೋಧನಾ ವಾಹಕ ಬಹಳ ಸಂತೋಷವನ್ನು ಹೊಂದಿದೆ ಆದ್ದರಿಂದ ಪ್ರೊಫೆಸರ್ ವಿಶ್ವನಾಥ್ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಎಂಬುದು ದೀರ್ಘಕಾಲದಿಂದಲೂ ಒಂದು ಕ್ಷೇತ್ರವಾಗಿದೆ ಎಂದು ತಿಳಿದಿರುವಿರಾ ಮತ್ತು ವಾಸ್ತವವಾಗಿ ನಾವು ಎಂಜಿನಿಯರಿಂಗ್ ಕಾಲೇಜುಗಳ ಕುರಿತು ಮಾತನಾಡುವಾಗಲೆಲ್ಲಾ ನಾನು ಮೆಚ್ಚುಗೆಗೆ ಒಳಗಾಗುವಂತಹ ಮೊದಲ ವಿಷಯ ಯಾಂತ್ರಿಕ ಎಂಜಿನಿಯರಿಂಗ್ ಆಗಿದೆ ಎಂದು ನಾನು ಭಾವಿಸುತ್ತೇನೆ ಯಾಂತ್ರಿಕ ಎಂಜಿನಿಯರಿಂಗ್ ಅದು ಇರುವ ಪ್ರಮುಖ ಪ್ರದೇಶಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಯಾಂತ್ರಿಕ ನಾಗರಿಕ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಖಚಿತವಾಗಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಸುಮಾರು 3 ಹಳೆಯ ಶಾಖೆಗಳು ಪ್ರತಾಪ್ ಹರಿಡೋಸ್ ಸುಮಾರು ಹಿಡುವಳಿದಾರರು 3 ಶಾಖೆಗಳನ್ನು ಹೊಂದಿದ್ದಾರೆ ಆದ್ದರಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸಂಶೋಧನೆಯ ಸಾಂಪ್ರದಾಯಿಕ ಪ್ರದೇಶಗಳಂತೆ ಜನರು ಏನು ಯೋಚಿಸುತ್ತಾರೆ ಎಂದು ನೀವು ಯೋಚಿಸುತ್ತೀರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಹೌದು ಸಾಂಪ್ರದಾಯಿಕವಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿಭಾಗಗಳನ್ನು 3 ಲಂಬಸಾಲುಗಳಾಗಿ ವಿಂಗಡಿಸಬಹುದು ಒಂದು ಟರ್ಮಿನಲ್ ಇಂಜಿನಿಯರಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಇತರ ಒಂದು ಘಟಕಗಳು ಮತ್ತು ವಸ್ತುಗಳ ವಿನ್ಯಾಸ ಎಂದು ಮತ್ತು ಮೂರನೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಆದ್ದರಿಂದ ಇವುಗಳು 3 ಲಂಬಸಾಲುಗಳು ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಶೋಧನೆಯನ್ನು ವಿಭಾಗಿಸಬಹುದು ಮೊದಲನೆಯದು ವಿನ್ಯಾಸದ ಥರ್ಮೊಡೈನಾಮಿಕ್ ಅಂಶಗಳು ಮತ್ತು ಶಕ್ತಿ ಪರಿವರ್ತನೆ ಶಕ್ತಿ ಸಂರಕ್ಷಣೆ ಮತ್ತು ಇನ್ನಿತರ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ ವಿನ್ಯಾಸದ ಎರಡನೆಯ ಲಂಬ ಸಾಧನಗಳು ಮತ್ತು ಸಾಧನಗಳ ಸಾಮಗ್ರಿ ಅಂಶಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ ನೀವು ಕಾಗದದ ಮೇಲೆ ವಿನ್ಯಾಸವನ್ನು ಹೊಂದಿದ ನಂತರ ನೀವು ಒಂದು ಆಂತರಿಕ ದಹನಕಾರಿ ಎಂಜಿನ್ ಅಥವಾ ಜೆಟ್ ಇಂಜಿನ್ ಅಥವಾ ರಿಫ್ರೆಜರೇಟರ್ಗಾಗಿ ಸಮಗ್ರವಾಗಿ ಹೇಳುವುದಾದರೆ ಥರ್ಮೊಡೈನಮಿಕ್ ಅಂಶಗಳನ್ನು ನೋಡಲಾಗುತ್ತಿದೆ ಮತ್ತು ಅವಶ್ಯಕತೆಗಳನ್ನು ಗಾತ್ರದಲ್ಲಿರಿಸಲಾಗುತ್ತದೆ ನಂತರ ಆ ಗುರಿಗಳನ್ನು ಸಾಧಿಸುವ ಸಲಕರಣೆಗಳನ್ನು ವಿನ್ಯಾಸಗೊಳಿಸುವ ಕಾರ್ಯವು ಬರುತ್ತದೆ ನೀವು ಹೇಳುವುದಾದರೆ ನೀವು ಒತ್ತಡ ನಿರ್ದಿಷ್ಟ ತಾಪಮಾನ ಮತ್ತು ಇನ್ನಿತರ ವಿಷಯಗಳನ್ನು ಸಾಧಿಸಲು ಬಯಸಿದರೆ ಈ ರೀತಿಯ ಅಗತ್ಯಗಳನ್ನು ಪೂರೈಸುವ ಸಾಧನಗಳನ್ನು ತಯಾರಿಸಲು ನಾವು ಬಳಸಬೇಕಾದ ವಸ್ತುಗಳನ್ನು ನಾವು ಆರಿಸಬೇಕಾಗುತ್ತದೆ ಆದ್ದರಿಂದ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿನ್ಯಾಸದ ಅಂಶವಾಗಿದೆ ಉತ್ಪಾದನಾ ಅಂಶವು ತಾರ್ಕಿಕವಾಗಿ ಕೊನೆಯದಾಗಿ ಬರುತ್ತದೆ ಏಕೆಂದರೆ ವಿನ್ಯಾಸವನ್ನು ಉಷ್ಣಬಲ ವಿಜ್ಞಾನದ ಅಂಶ ಮತ್ತು ವಸ್ತು ಅಂಶಗಳೆರಡನ್ನೂ ಸ್ಥಗಿತಗೊಳಿಸಲಾಗಿರುತ್ತದೆ ಈಗ ಈ ಅಂಶವನ್ನು ನಿಜವಾಗಿ ಹೇಗೆ ತಯಾರಿಸುವುದು ಎಂದು ಲೆಕ್ಕಾಚಾರ ಮಾಡಲು ನಮಗೆ ಅವಶ್ಯಕವಾಗಿದೆ ಈ ಎಲ್ಲಾ ವಿನ್ಯಾಸಗಳು ಇಲ್ಲಿಯವರೆಗೆ ಕಾಗದದಲ್ಲಿವೆ ನೀವು ತಿಳಿದಿರುವಿರಿ ಪಿಸ್ಟನ್ ರಾಡ್ಗಳು ಅಥವಾ ಪಿಸ್ಟನ್ ಅನ್ನು ಸ್ವತಃ ಮಾಡಲು ಮತ್ತು ಅಂತಹ ವಸ್ತುಗಳನ್ನು ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಿ ಆದರೆ ನೀವು ನಿಜವಾಗಿ ಅವುಗಳನ್ನು ಹೇಗೆ ತಯಾರಿಸುತ್ತೀರಿ ಆದ್ದರಿಂದ ಇದು ವಿಶೇಷ ಪರಿಕರಗಳು ವಿಶೇಷ ನೆಲೆವಸ್ತುಗಳು ವಿಶೇಷ ಯಂತ್ರಗಳು ವಿಶೇಷ ಯಂತ್ರ ಸಂಸ್ಕರಣಾ ಸಾಧನಗಳು ಹೀಗೆ ಬೇಕಾಗುತ್ತದೆ ಆದ್ದರಿಂದ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಮೂರನೇ ಲಂಬವಾಗಿದೆ ಆದ್ದರಿಂದ ನೀವು ಒಟ್ಟಾರೆಯಾಗಿ ಅವುಗಳಲ್ಲಿ 3 ಅನ್ನು ನೋಡಿದರೆ ವಿನ್ಯಾಸವನ್ನು ಅಂತ್ಯಗೊಳಿಸಲು ಇದು ಮುಕ್ತಾಯವಾಗಿದೆ ಆದ್ದರಿಂದ ನೀವು ಪರಿಕಲ್ಪನೆ ಸೈದ್ಧಾಂತಿಕ ವಿಶ್ಲೇಷಣೆ ಇಂಧನ ತ್ಯಾಜ್ಯ ವಿಶ್ಲೇಷಣೆ ಮತ್ತು ಮುಂತಾದವುಗಳಿಂದ ಪ್ರಾರಂಭಿಸಿ ಸಾಮಗ್ರಿಗಳ ನಂತರ ಮತ್ತು ಘಟಕಗಳ ನಿಜವಾದ ತಯಾರಿಕಾ ವಿವರಗಳನ್ನು ಅನುಸರಿಸುತ್ತೀರಿ ಪ್ರತಾಪ್ ಹರಿಡೋಸ್ ಸರಿ ಖಂಡಿತವಾಗಿಯೂ ನೀವು ಹೇಳಿದಂತೆ ಇವುಗಳು ಸಾಂಪ್ರದಾಯಿಕ ಪ್ರದೇಶಗಳಾಗಿ ತಕ್ಷಣವೇ ಬರಬಹುದು ಪ್ರೊಫೆಸರ್ ಬಾಬು ವಿಶ್ವನಾಥ್ ಸರಿ ಪ್ರತಾಪ್ ಹರಿಡೋಸ್ ಆದ್ದರಿಂದ ಅದರೊಂದಿಗೆ ಸ್ವತಂತ್ರವಾಗಿ ಸಹ ಇರಬಹುದು ಯಾಕೆಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸಂಬಂಧಿಸಿರುವ ಕಳೆದ 10 ವರ್ಷಗಳು ಹೇಳುವಲ್ಲಿ ಆಧುನಿಕ ಕ್ಷೇತ್ರಗಳ ಸಂಶೋಧನೆ ಎಂದು ಪರಿಗಣಿಸಲಾದ ಕೆಲವು ಪ್ರದೇಶಗಳಿವೆ ಪ್ರೊಫೆಸರ್ ಬಾಬು ವಿಶ್ವನಾಥ್ ವರ್ಷಗಳಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಾಯಿತು 2 ವಿಷಯಗಳು ನಡೆದಿವೆ ನಾನು ಮೊದಲೇ ಹೇಳಿದ 3 ವರ್ಟಿಕಲ್ಗಳಲ್ಲಿಯೂ ಸಹ ಒಂದಾಗಿದೆ ಥಿಂಗ್ಸ್ ತುಂಬಾ ವಿಶೇಷವಾಗಿದೆ ಆದ್ದರಿಂದ ಉದಾಹರಣೆಗೆ ಆಂತರಿಕ ದಹನ ಎಂಜಿನ್ನಂತಹ ಅಪ್ಲಿಕೇಶನ್ ಅನ್ನು ನೋಡಿದರೆ ಡೀಸಲ್ ಇಂಜಿನ್ಗಳು ಹೇಳುತ್ತವೆ ನಿಮಗೆ ತಿಳಿದಿರುವಂತೆ ಹೊರಸೂಸುವಿಕೆ ಮತ್ತು ಮಾಲಿನ್ಯವನ್ನು ಕಡಿಮೆ ಮಾಡುವುದರಲ್ಲಿ ಇಂದು ಒತ್ತು ನೀಡುವುದು ಮತ್ತು ಈ ಗುರಿಯನ್ನು ವಿವಿಧ ನಿಧಿಗಳಲ್ಲಿ ಅನುಸರಿಸಲಾಗುತ್ತಿದೆ ಒಂದು ಅರ್ಥದಲ್ಲಿ ಹೈಡ್ರೊಕಾರ್ಬನ್ ಇಂಧನಗಳಿಗಿಂತ ಉತ್ತಮವಾದ ಪರ್ಯಾಯ ಇಂಧನಗಳನ್ನು ನೋಡಲು ಪರ್ಯಾಯ ಇಂಧನಗಳ ದಹನದ ಮೂಲಭೂತ ಅಂಶಗಳನ್ನು ಜನರು ನೋಡುತ್ತಿದ್ದಾರೆ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಅಂತಹ ಇಂಧನಗಳ ದಹನದ ರಾಸಾಯನಿಕ ಚಲನೆಯ ಅಂಶಗಳನ್ನು ನೋಡುವ ಸಂಶೋಧಕರು ಸಹ ಇದ್ದಾರೆ ಅವುಗಳು ಹೊಸ ಪ್ರದೇಶಗಳಾಗಿವೆ ಈಗ ಇನ್ನೂ ಹೆಚ್ಚಿನ ಸಂಶೋಧಕರು ಸಹ ಲೇಸರ್ಗಳು ಮತ್ತು ಹೆಚ್ಚಿನ ವೇಗದ ಕ್ಯಾಮೆರಾಗಳು ಮತ್ತು ಇತರ ಸಾಧನಗಳೊಂದಿಗೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಈಗ ಎಂಜಿನ್ನಲ್ಲಿ ನಡೆಯುತ್ತಿರುವ ನೈಜ ಸಮಯದ ಚಿತ್ರಗಳನ್ನು ನಿಜವಾಗಿ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಾವು ಹೊಂದಿದ್ದೇವೆ ನಂತರ ಸ್ಪ್ರೇ ಅಥವಾ ಇತರ ಅಂಶಗಳ ದಹನದ ಅಂಶಗಳ ಬಗ್ಗೆ ಏನಾದರೂ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಕೇವಲ ಹೊಂದುವಂತೆ ಮಾಡಬಹುದೆಂದು ನೋಡಲು ಅವುಗಳನ್ನು ವಿಶ್ಲೇಷಿಸುತ್ತೇವೆ ಆದ್ದರಿಂದ ಈಗ ನಾವು ನೈಜ ಎಂಜಿನ್ಗಳ ನೈಜ ಸಮಯ ಚಿತ್ರಗಳನ್ನು ತೆಗೆದುಕೊಳ್ಳಬಹುದಾದ ತಂತ್ರಜ್ಞಾನವನ್ನು ಹೊಂದಿದ್ದೇವೆ ಆದ್ದರಿಂದ ಇವುಗಳು ಪ್ರತಿ ಲಂಬದೊಳಗೆ ಸಾಕಷ್ಟು ಸುಧಾರಣೆಗಳನ್ನು ಹೊಂದಿವೆ ಮತ್ತು ಇತರ ಬದಲಾವಣೆಗಳೆಂದರೆ ಅನೇಕ ವಿಷಯಗಳು ಅಂತರಶಿಕ್ಷಣವಾಗಿ ಮಾರ್ಪಟ್ಟಿವೆ ಮತ್ತೊಮ್ಮೆ ನೀವು ಆಂತರಿಕ ದಹನ ಎಂಜಿನ್ ಉದಾಹರಣೆಗೆ ಹೋದರೆ ಇಂದು ನೀವು ಆಟೋಮೊಬೈಲ್ ಅನ್ನು ನೋಡಿದರೆ ಎಲ್ಲವೂ ವಿದ್ಯುನ್ಮಾನವಾಗಿ ನಿಯಂತ್ರಿಸಲ್ಪಡುತ್ತದೆ ಹೆಚ್ಚಿನ ವಿಷಯಗಳು ವಿದ್ಯುನ್ಮಾನವಾಗಿ ನಿಯಂತ್ರಿಸಲ್ಪಡುತ್ತವೆ ಅಂದರೆ ನೀವು ಎಂಬೆಡೆಡ್ ವ್ಯವಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಿದ್ದೀರಿ ಆದ್ದರಿಂದ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿನ ಹಿನ್ನೆಲೆ ಹೊಂದಿರುವ ಜನರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರತಿಕ್ರಮದಲ್ಲಿ ಬರುತ್ತಿದ್ದಾರೆ ಆದ್ದರಿಂದ ಈ 2 ವಿಷಯಗಳು ಹೇಳುತ್ತಲೇ ಇವೆ ಇದು ಹೆಚ್ಚು ಅಂತರಸ್ತ್ರೀಯವಾಗಿದೆ ಮತ್ತು ಸಂಶೋಧನೆಯ ಸ್ವತಃ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿ ಬೆಳವಣಿಗೆಗಳು ಇವೆ ಮೆಕಾಟ್ರಾನಿಕ್ಸ್ನಂತಹ ವಿಷಯಗಳು ನ್ಯಾನೊತಂತ್ರಜ್ಞಾನದಂತಹವುಗಳು ಈಗ ಉಷ್ಣ ಇಂಜಿನಿಯರಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿಯೂ ಬಳಸಲ್ಪಡುತ್ತವೆ ಪೂರ್ಣಗೊಳಿಸುವಿಕೆ ಪಡೆಯಲು ಬಯಸಿದ ಯಂತ್ರದ ಗುಣಮಟ್ಟ ಮತ್ತು ಆ ರೀತಿಯ ವಿಷಯಗಳನ್ನು ಬಯಸಿದೆ ಆದ್ದರಿಂದ ಇವುಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಹೊಸ ವಿಷಯಗಳಾಗಿವೆ ಪ್ರತಾಪ್ ಹರಿಡೋಸ್ ತಿಳಿದುಕೊಳ್ಳಲು ಬಹಳ ಆಸಕ್ತಿದಾಯಕ ಆದ್ದರಿಂದ ವಿದ್ಯಾರ್ಥಿಗಳು ಪಿಎಚ್ಡಿ ಅಥವಾ ಎಮ್ಎಸ್ ಪ್ರೋಗ್ರಾಂಗಾಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲಾಖೆಗೆ ಬಂದಾಗ ಅವರು ತಮ್ಮ ಪದವಿಪೂರ್ವ ಎಂಜಿನಿಯರಿಂಗ್ಗಾಗಿ ವಿವಿಧ ಸ್ಥಳಗಳಿಂದ ಹಿಡಿದು ಹಿಂದುಳಿದಿರುವ ಸಣ್ಣ ಪಟ್ಟಣಗಳಾಗಿರಬಹುದು ದೊಡ್ಡ ನಗರಗಳು ಕೆಲವು ಹೊಸ ಕಾಲೇಜುಗಳು ಮತ್ತು ಇನ್ನೂ ಚೆನ್ನಾಗಿ ಸುಸಜ್ಜಿತ ಕಾಲೇಜುಗಳು ಎಂದು ಅರ್ಥ ನಿಮ್ಮ ಆರಂಭಿಕ ವರ್ಷಗಳಲ್ಲಿ ಇಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ಅವರ ಪಿಎಚ್ಡಿ ಕಾರ್ಯಕ್ರಮದ ಮೂಲಕವೂ ನಿಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಏನು ನೋಡುತ್ತೀರಿ ಅವರು ಆರಂಭದಲ್ಲಿ ಕಂಡುಕೊಳ್ಳುವ ಯಾವುದೇ ನಿರ್ದಿಷ್ಟವಾದ ವಿಷಯಗಳು ಅವರು ತಿಳಿದಿಲ್ಲವೆಂದು ನಿಮಗೆ ತಿಳಿದಿಲ್ಲವೇ ಪ್ರೊಫೆಸರ್ ಬಾಬು ವಿಶ್ವನಾಥ್ ಸಾಮಾನ್ಯವಾಗಿ ವರ್ಷಗಳಲ್ಲಿ ಇತರ ಕಾಲೇಜುಗಳ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಹಲವು ಸಮಸ್ಯೆಗಳು ಅತಿದೊಡ್ಡ ಸಮಸ್ಯೆಯನ್ನು ನಾನು ನೋಡಿದ್ದೇನೆಂದರೆ ನಾವು ಅನುಸರಿಸುತ್ತಿರುವ ಹಿಮ್ಮುಖ ಶೈಕ್ಷಣಿಕ ಪ್ರಕ್ರಿಯೆಗಳು ಭಿನ್ನವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಅನುಸರಿಸುವ ಕಟ್ಟುನಿಟ್ಟಾದ ಅನುಕ್ರಮದಲ್ಲಿ ವಿಷಯಗಳನ್ನು ಓಡುವುದಿಲ್ಲ ನಾವು ಪರೀಕ್ಷಾ ಮೌಲ್ಯಮಾಪನಗಳನ್ನು ಹೊಂದಿರುವಲ್ಲಿ ಪರೀಕ್ಷೆಯ ಪೇಪರ್ಗಳನ್ನು ವರ್ಗದಲ್ಲಿ ಚರ್ಚಿಸಲಾಗಿದೆ ಮತ್ತು ಕೆಲವು ಗುರುತಿಸುವ ಸ್ಕೀಮ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಆದ್ದರಿಂದ ಪ್ರಕ್ರಿಯೆಯು ನಿಮಗೆ ತಿಳಿದಿದೆ ಅಂತಹ ಒಂದು ನಿಯಂತ್ರಣ ಶೈಲಿಯಲ್ಲಿ ಚಾಲನೆಯಾಗುತ್ತಿದ್ದು ಐಐಟಿ ತರಗತಿಯಲ್ಲಿ ಮೊದಲ ಬಾರಿಗೆ ಸೆಮಿಸ್ಟರ್ ಬರುವ ವಿದ್ಯಾರ್ಥಿಗಳು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಇದ್ದಕ್ಕಿದ್ದಂತೆ ಎದುರಿಸುತ್ತಾರೆ ಆದ್ದರಿಂದ ಶೈಕ್ಷಣಿಕ ಪ್ರಕ್ರಿಯೆಗೆ ಸರಿಹೊಂದಿಸಲು ಕೆಲವು ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಅಲ್ಲಿ ವಿಷಯಗಳನ್ನು ಚೆನ್ನಾಗಿ ಆಯೋಜಿಸಲಾಗಿದೆ ಮತ್ತು ರಚನೆಗಳು ಮತ್ತು ನಾವು ಹೆಚ್ಚು ದೃಢವಾದ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಂತಹಾ ಇಲಾಖೆಯು ಇದು ವಿಶೇಷವಾಗಿ ನಿಜವಾಗಿದೆ ಏಕೆಂದರೆ ಇದು ಕ್ಯಾಂಪಸ್ನಲ್ಲಿ ಬಹುಶಃ ದೊಡ್ಡ ವಿಭಾಗವಾಗಿದೆ ಆದ್ದರಿಂದ ನಾವು ಯಾವುದೇ ಸಮಯವನ್ನು ಹೊಂದಿದ್ದೇವೆ ವಿಭಾಗವು ಸುಮಾರು 1800 ವಿದ್ಯಾರ್ಥಿಗಳನ್ನು ರೋಲ್ನಲ್ಲಿ ಹೊಂದಿದೆ ನಮ್ಮ ಇಲಾಖೆ ಮಾತ್ರ ಆದ್ದರಿಂದ ಅದು ಬಹುತೇಕ ಮಿನಿ ಕಾಲೇಜುಗಳಂತೆಯೇ ಇದೆ ಪ್ರತಾಪ್ ಹರಿಡೋಸ್ ಮಿನಿ ಕಾಲೇಜ್ ಪ್ರೊಫೆಸರ್ ಬಾಬು ವಿಶ್ವನಾಥ್ ಇದು ಕಾಲೇಜು ಅಲ್ಲ ಪ್ರತಾಪ್ ಹರಿಡೋಸ್ ಕಾಲೇಜು ಅಲ್ಲ ಪ್ರೊಫೆಸರ್ ಬಾಬು ವಿಶ್ವನಾಥ್ ಆದ್ದರಿಂದ ಇದು ವಾಸ್ತವವಾಗಿ ಬರಲಿರುವ ವಿದ್ಯಾರ್ಥಿಗಳಿಗೆ ಮಧ್ಯಂತರವಾಗಬಹುದು ಏಕೆಂದರೆ ಇಲಾಖೆ ಬಹಳ ದೊಡ್ಡದಾಗಿದೆ ಮತ್ತು ಐಐಟಿ ಮದ್ರಾಸ್ನಲ್ಲೂ ನಿರ್ದಿಷ್ಟವಾಗಿ ಬೋಧನಾ ವಿಭಾಗದ ಅಧಿಕಾರಿಗಳು ಮತ್ತು ಲ್ಯಾಬ್ಗಳು ಕ್ಯಾಂಪಸ್ನಲ್ಲಿ ಹರಡಿವೆ ಆದ್ದರಿಂದ ಇಲಾಖೆ ಕಚೇರಿ ಒಂದೇ ಸ್ಥಳದಲ್ಲಿದೆ ಇತರ ವಿಷಯಗಳು ಇತರ ಸ್ಥಳಗಳಲ್ಲಿವೆ ಆದ್ದರಿಂದ ತಮ್ಮ ಇಲಾಖೆಯ ಈ ಭೌಗೋಳಿಕ ವೈವಿಧ್ಯತೆಗೆ ರೀತಿಯನ್ನು ಬಳಸಿಕೊಳ್ಳುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಾನು ಹೇಳಿದ ಇತರ ವಿಷಯವೆಂದರೆ ಶೈಕ್ಷಣಿಕ ಪ್ರಕ್ರಿಯೆ ಒಂದು ದೊಡ್ಡ ಇಲಾಖೆಯಾಗಿರುವುದು ನಾವು ನಿಜವಾಗಿ ಹೊಂದಿದ್ದೇವೆ ಮತ್ತು ನಾವು ನಿಜವಾಗಿಯೂ ದೃಢವಾದ ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಅಷ್ಟು ದೊಡ್ಡ ಸಂಖ್ಯೆಯೊಂದಿಗೆ ವ್ಯವಹರಿಸಬಹುದಾದ ಏಕೈಕ ಮಾರ್ಗವಾಗಿದೆ ಗೊಂದಲ ದೂರುಗಳು ಒತ್ತುನೀಡುವ ಪ್ರಕ್ರಿಯೆಗಳು ಮತ್ತು ಚಿಕಿತ್ಸೆಯ ಸ್ವಾಧೀನದಲ್ಲಿ ಅನ್ಯಾಯದ ಕಾರಣಗಳಿಗೆ ಕಾರಣವಾಗುತ್ತವೆ ಆದ್ದರಿಂದ ನಮಗೆ ತುಂಬಾ ಚೆನ್ನಾಗಿ ರಚನಾತ್ಮಕ ಪಠ್ಯಗಳು ಚೆನ್ನಾಗಿ ರಚನೆಯಾದ ಸಮಯ ಸಾಲುಗಳು ಪ್ರತಿಯೊಂದು ಉಪನ್ಯಾಸಗಳ ಸಂಖ್ಯೆ ಅಗತ್ಯವಿದೆ ಮತ್ತು ನಾವು ಇಲಾಖೆಯಂತೆ ನಮ್ಮ ಪಠ್ಯಕ್ರಮದ ನಿಯತಕಾಲಿಕ ವಿಮರ್ಶೆಗಳನ್ನು ಹಾಗೆಯೇ ನಮ್ಮ ಪಠ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಹೊಸ ಅನುಭವಗಳನ್ನು ತೆಗೆದುಕೊಳ್ಳಲು ಮತ್ತು ಅನುಭವಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳು ಹೊಂದಿರುವ ತೊಂದರೆಗಳು ಇಂತಹ ವಿದ್ಯಾರ್ಥಿಗಳಿಗೆ ಪರಿವರ್ತನೆ ಸುಲಭವಾಗಿಸಲು ಕೆಲವು ಸೇತುವೆಯ ಕೋರ್ಸ್ಗಳು ಅಗತ್ಯವಿದೆ ಆದ್ದರಿಂದ ನಾವು ಅದನ್ನು ಕೂಡ ಮಾಡುತ್ತೇವೆ ಪ್ರತಾಪ್ ಹರಿಡೋಸ್ ಹೇಳುವುದಾದರೆ ಸಂಶೋಧನೆಗೆ ತಯಾರಿ ಎಂದು ಹೇಳೋಣ ನೀವು ತಿಳಿದಿರುವ ವಿದ್ಯಾರ್ಥಿಗಳು ಅಗತ್ಯವಾಗಿ ಐಐಟಿಗೆ ಮಾತ್ರ ಬರಲು ಸಾಧ್ಯವಾಗಿಲ್ಲ ಆದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಂಶೋಧನೆಗೆ ಅಥವಾ ಸಂಶೋಧನೆ ತೆಗೆದುಕೊಳ್ಳಲು ತಮ್ಮ ಸಾಮಾನ್ಯ ಸಿದ್ಧತೆ ಮಾತ್ರವಲ್ಲ ಅವುಗಳು ಕೆಲವು ವಿಷಯಗಳಾಗಿದೆ ಮತ್ತು ಅವರು ಬಂದಾಗ ಯಾವಾಗ ಬೇಕಾದರೂ ಹೊಸ ವಿಷಯ ಕಲಿಯುತ್ತಾರೆ ಎಂದು ನಿಮಗೆ ತಿಳಿದಿರುವುದರಿಂದ ನಿಮಗೆ ನಿರ್ದಿಷ್ಟವಾದ ಕೋರ್ಸ್ ಕೆಲಸ ತಿಳಿದಿದೆಯೇ ಎಂದು ಅವರು ತಯಾರಿಸುತ್ತಾರೆ ಬಾಬು ವಿಶ್ವನಾಥ್ ಹೌದು ಅವರು ವಾಸ್ತವವಾಗಿ ಹಲವು ವಿದ್ಯಾರ್ಥಿಗಳಿಗೆ ಅವರು ಕೆಲಸ ಮಾಡಲು ಬಯಸುವ ಪ್ರದೇಶಗಳ ಬಗ್ಗೆ ತುಂಬಾ ಸ್ಪಷ್ಟವಾಗಿಲ್ಲ ಎಂದರ್ಥ ಅದು ಅವರಿಗೆ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಆದ್ದರಿಂದ ಅವರು ಇಲ್ಲಿಗೆ ಬರುತ್ತಾರೆ ಮತ್ತು ನಂತರ ಅವರು ಆಯ್ಕೆ ಮಾಡಿಕೊಂಡ ಪ್ರದೇಶದ ಹಿಮ್ಮುಖದ ಅಂಶಗಳಿಗೆ ಒಡ್ಡುತ್ತಾರೆ ಮತ್ತು ಅದು ಅವರಿಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವನ್ನುಂಟುಮಾಡಬಹುದು ಏಕೆಂದರೆ ಅವರು ಅದನ್ನು ಬೇರೆ ಯಾವುದೋ ಎಂದು ಭಾವಿಸುತ್ತಾರೆ ಮತ್ತು ಅದು ನಿಜವಾಗಿಯೂ ಬೇರೆ ಯಾವುದಾದರೂ ಆಗಿರಬಹುದು ಆದ್ದರಿಂದ ಅದು ಒಂದು ವಿಷಯವಾಗಿದೆ ಮತ್ತು ಆ ಸಂದರ್ಭದಲ್ಲಿ ನಾವು ಸೋಮೆತಿ ಎಂಬುದನ್ನು ನೋಡಲು ವಿದ್ಯಾರ್ಥಿಗಳೊಂದಿಗೆ ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ಸಂಶೋಧನಾ ವಿಷಯ ಹೆಚ್ಚು ಅಂತಾರಾಷ್ಟ್ರೀಯವಾಗಿರಬಹುದು ಅಥವಾ ಕೆಲವು ಇತರ ವಿಷಯಗಳಲ್ಲಿ ಅವರು ಕೋರ್ಸುಗಳನ್ನು ಪಡೆದುಕೊಳ್ಳಬಹುದು ಮತ್ತು ಅವರ ಇಚ್ಛೆಯಂತೆ ಹೆಚ್ಚು ಸೂಕ್ತವಾದ ಪ್ರದೇಶಗಳನ್ನು ಮಾಡಬಹುದು ಆದ್ದರಿಂದ ಎಲ್ಲವನ್ನೂ ಮಾರ್ಗದರ್ಶಿ ಮತ್ತು ವಿದ್ಯಾರ್ಥಿಯ ನಡುವೆ ಪ್ರಕರಣದ ಆಧಾರದ ಮೇಲೆ ಮಾಡಲಾಗುತ್ತದೆ ಮತ್ತು ಅಂತರಶಿಕ್ಷಣ ಸಂಶೋಧನೆಯನ್ನೂ ಮುಂದುವರಿಸಲು ಇದು ತುಂಬಾ ಸಾಧ್ಯ ಆದ್ದರಿಂದ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಅರ್ಥಾತ್ ಪದವಿಪೂರ್ವ ವಿದ್ಯಾರ್ಥಿಗಳು ಇಲ್ಲಿ ಹಲವಾರು ಸಂಶೋಧನೆಗಳಿಗಾಗಿ ಬರುತ್ತಾರೆ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳನ್ನು ಹೊಂದಿದ್ದರೂ ಅವರು ಮುಂದುವರೆಯಲು ಬಯಸುವ ವಿಷಯವೇ ಎಂಬುದು ಅವರಿಗೆ ಖಚಿತವಾಗಿಲ್ಲ ಪ್ರತಾಪ್ ಹರಿಡೋಸ್ ಸಂಶೋಧನೆ ಮಾಡಲು ಪ್ರೊಫೆಸರ್ ಬಾಬು ವಿಶ್ವನಾಥ್ ಸಂಶೋಧನೆ ಮಾಡಲು ಆದ್ದರಿಂದ ಅವರು ಈ ವಿಷಯದ ಬಗ್ಗೆ ಸಂಶೋಧನೆ ಮಾಡಲು ಶೈಕ್ಷಣಿಕವಾಗಿ ತಯಾರಿಸುತ್ತಿದ್ದಾರೆ ಎಂಬುದನ್ನು ಅವರು ಕಂಡುಕೊಂಡಿದ್ದಾರೆ ಅವರು ಇಲ್ಲಿಗೆ ಬಂದ ನಂತರ ಮಾತ್ರ ಅವರು ಕಂಡುಕೊಳ್ಳುತ್ತಾರೆ ಆದರೆ ಇದು ಪದವೀಧರ ವಿದ್ಯಾರ್ಥಿಗಳಂತೆ ಅರ್ಥವಾಗುವಂತಹದ್ದಾಗಿದೆ ಪ್ರತಾಪ್ ಹರಿಡೋಸ್ ಖಚಿತವಾಗಿ ಖಚಿತವಾಗಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಅವರಿಗೆ ಎಲ್ಲವನ್ನೂ ತಿಳಿಯಲು ನೀವು ನಿಜವಾಗಿಯೂ ನಿರೀಕ್ಷಿಸುವುದಿಲ್ಲ ಪ್ರತಾಪ್ ಹರಿಡೋಸ್ ಸಂಪೂರ್ಣವಾಗಿ ಸರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಆದ್ದರಿಂದ ನಾವು ವಿದ್ಯಾರ್ಥಿಗಳೊಂದಿಗೆ ಏನು ತಯಾರಿಸುತ್ತೇವೆ ಆದ್ದರಿಂದ ವಿದ್ಯಾರ್ಥಿ ಮುಕ್ತ ಮನಸ್ಸಿನವನಾಗಿರುತ್ತಾನೆ ಮತ್ತು ಕೆಲವು ಬದಲಾವಣೆಗಳನ್ನು ಮತ್ತು ಹೊಂದಾಣಿಕೆಗಳನ್ನು ಮಾಡಲು ಇಷ್ಟಪಡುತ್ತಾನೆ ಹೀಗೆ ಇಲಾಖೆ ಯಾವಾಗಲೂ ನಿಮಗೆ ತುಂಬಾ ದೊಡ್ಡದಾಗಿದೆ ಎಂದು ಕಳುಹಿಸಲು ಪ್ರಯತ್ನಿಸುತ್ತದೆ ಇಲಾಖೆಯು ಯಾವಾಗಲೂ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಅವಶ್ಯಕತೆಗಳನ್ನು ವಾಸ್ತವವಾಗಿ ಹೊಂದಿಕೊಂಡಿರುತ್ತದೆ ಮತ್ತು ಅವರು ಇಲ್ಲಿದ್ದಾಗ ಅವರು ಉತ್ತಮ ಅನುಭವವನ್ನು ಹೊಂದಿದ್ದಾರೆಂದು ನಿಮಗೆ ತಿಳಿದಿದೆ ಪ್ರತಾಪ್ ಹರಿಡೋಸ್ ಸರಿ ಬಹುಶಃ ನಾವು ಇಲ್ಲಿ ಉತ್ತಮ ಅನುಭವವನ್ನು ಹೊಂದಲು ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿ ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನಗಳು ಮತ್ತು ವ್ಯವಸ್ಥೆಗಳ ಕುರಿತು ಮಾತನಾಡುತ್ತಿದ್ದೆವು ನನಗೆ ಲೌಕಿಕ ಪ್ರಶ್ನೆ ಇದೆ ಆದ್ದರಿಂದ ಕೆಲವು ವಿದ್ಯಾರ್ಥಿಗಳು ಪಿಎಚ್ಡಿಗಾಗಿ ನಿಮ್ಮ ಗುಂಪನ್ನು ಇಲ್ಲಿ ಸೇರುತ್ತಾರೆ ಸಲಹೆಗಾರರನ್ನು ಭೇಟಿಯಾಗಲು ನಿಮ್ಮ ವಿದ್ಯಾರ್ಥಿ ಎಷ್ಟು ಬಾರಿ ಎಂದು ನಿಮಗೆ ತಿಳಿದಿರಬೇಕು ನಿಮ್ಮ ಅಭಿಪ್ರಾಯವೇನು ಅವರ ಸಲಹೆಗಾರರೊಂದಿಗೆ ಸಮಯ ಕಳೆಯಲು ಇದು ಯಾವಾಗಲೂ ಈ ರೀತಿ ಸೆಟ್ಟಿಂಗ್ನಲ್ಲಿ ಅಂತರ್ಗತವಾಗಿರುವ ಒಂದು ಪರಸ್ಪರ ಕ್ರಿಯೆಯಾಗಿದೆ ನಿಮ್ಮ ಕುರಿತು ನಿಮ್ಮ ಅಭಿಪ್ರಾಯಗಳು ಎಷ್ಟು ಬಾರಿ ಇರಬೇಕು ಎಂದು ನಿಮಗೆ ತಿಳಿದಿದೆಯೇ ಅದು ಎಷ್ಟು ತೀವ್ರವಾಗಿರಬೇಕು ಮತ್ತು ಹೀಗೆ ಮಾಡಬೇಕು ಪ್ರೊಫೆಸರ್ ಬಾಬು ವಿಶ್ವನಾಥ್ ಇದು ನಿಜವಾಗಿಯೂ ಮಾರ್ಗದರ್ಶಿಗೆ ಬಹುಮಟ್ಟಿಗೆ ಅವಲಂಬಿತವಾಗಿದೆ ಮತ್ತು ಮಾರ್ಗದರ್ಶಿಯ ಇಷ್ಟಗಳು ಮತ್ತು ಇಷ್ಟವಿಲ್ಲದಷ್ಟು ನಿಮಗೆ ತಿಳಿದಿದೆ ಆದರೆ ಸಾಮಾನ್ಯ ನಿಯಮದಂತೆ ನಾನು ಮಾಡಲು ಪ್ರಯತ್ನಿಸಿದ ವಿಷಯವೆಂದರೆ ನಮ್ಮ ಸಂಶೋಧನಾ ಗುಂಪಿನಲ್ಲಿ ನನ್ನ ಪಿಎಚ್ಡಿ ಸಲಹೆಗಾರ ಏನು ಮಾಡಿದ್ದಾನೆ ಎಂಬುದನ್ನು ನೀವು ತಿಳಿದುಕೊಳ್ಳುತ್ತೀರಿ ನಾನು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇನೆಂದರೆ ನಾನು ಸಾಮಾನ್ಯವಾಗಿ ನನ್ನ ಸಂಶೋಧನಾ ವಿದ್ವಾಂಸರನ್ನು ಪ್ರತಿದಿನವೂ ಭೇಟಿಯಾಗಲು ಬಯಸುತ್ತೇನೆ ಪ್ರೊಫೆಸರ್ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಇದು ಅಲ್ಲ ಇದು ಪ್ರತಿದಿನ ಪ್ರಗತಿ ಸಾಧಿಸುವ ನಿರೀಕ್ಷೆ ಎಂದು ಅರ್ಥವಲ್ಲ ಸಂಶೋಧನೆಯು ಯಾರನ್ನಾದರೂ ಹೇಳುತ್ತದೆ ಸಂಶೋಧನೆಯು ನಿಮಗೆ ದೀರ್ಘಕಾಲದಿಂದ ಹತಾಶೆಯನ್ನುಂಟುಮಾಡುತ್ತದೆ ಇದು ಸಂಕ್ಷಿಪ್ತ ಅವಧಿಗಳ ನಡುವೆ ವಿಭಜನೆಗೊಳ್ಳುತ್ತದೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಆದ್ದರಿಂದ ಮಾರ್ಗದರ್ಶಿ ಪಾತ್ರವು ಆ ದೀರ್ಘಾವಧಿಯ ಹತಾಶೆಗಾಗಿ ವಿದ್ಯಾರ್ಥಿಗಳನ್ನು ಮಾನಸಿಕವಾಗಿ ತಯಾರಿಸುವುದು ಮತ್ತು ಇದು ಮನಸ್ಸು ಎಂದು ಕೆಲವರಿಗೆ ಕಲಿಸುವುದು ನಿರಾಶೆಗೊಳ್ಳಬಾರದು ಎಂಬುದು ನಿಮಗೆ ತಿಳಿದಿದೆ ಪ್ರತಿದಿನವೂ ಪ್ರಗತಿ ಅಥವಾ ಕೊರತೆಯಿಂದಾಗಿ ದಿನ ಮತ್ತು ದಿನಗಳಲ್ಲಿ ನೀವು ಮಾಡುವ ಪ್ರಯತ್ನವು ಹೆಚ್ಚು ಮುಖ್ಯವಾದುದು ಆದ್ದರಿಂದ ಇದು ಎಲ್ಲಾ ಸಂಶೋಧನೆಯಾಗಿದೆ ಆದ್ದರಿಂದ ನಾನು ವಿದ್ಯಾರ್ಥಿಗಳೊಂದಿಗೆ ದೈನಂದಿನ ಭೇಟಿ ಮತ್ತು ಹೆಚ್ಚಿನ ದಿನಗಳು ವಿದ್ಯಾರ್ಥಿಗಳು ನನಗೆ ಹೇಳುವರು ಸರ್ ಅದು ಕೆಲಸ ಮಾಡುವುದಿಲ್ಲ ಎಂದು ನಿಮಗೆ ತಿಳಿದಿದೆ ಮತ್ತು ನಾವು ಅದರಂತೆ ಚರ್ಚೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ನಾನು ಅವರಿಗೆ ಹೌದು ಎಂದು ಹೇಳುತ್ತೇನೆ ಅದರ ಬಗ್ಗೆ ಚಿಂತಿಸಬೇಡ ನೀವು ಇದನ್ನು ಏಕೆ ಪ್ರಯತ್ನಿಸಲಿಲ್ಲ ಅಥವಾ ಪ್ರಯತ್ನಿಸುತ್ತಿಲ್ಲ ಹಾಗಾಗಿ ಮಾರ್ಗದರ್ಶಿ ನಿಜವಾಗಿಯೂ ಸಹಾನುಭೂತಿ ತೋರಬೇಕು ಮತ್ತು ನೀವು ಪ್ರಗತಿಯನ್ನು ಅರ್ಥೈಸಿಕೊಳ್ಳುವುದರಿಂದ ಪ್ರಗತಿಯ ಕೊರತೆಯು ಪ್ರಯತ್ನದ ಕೊರತೆಯಿಂದಾಗಿಲ್ಲ ಆದರೆ ಸಮಸ್ಯೆಯು ಸರಳವಾಗಿ ಕಷ್ಟಕರವಾಗಿರುವುದರಿಂದ ಇದು ವಿದ್ಯಾರ್ಥಿಗಳಿಗೆ ಧೈರ್ಯ ನೀಡುತ್ತದೆ ಎಂದು ನೀವು ತಿಳಿದಿರುವಿರಿ ಮತ್ತು ಅದನ್ನು ಕಂಡುಹಿಡಿಯಲು ನಿಮಗೆ ತಿಳಿದಿರುವ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಸಂಶೋಧನೆ ಮಾಡುವುದಿಲ್ಲ ಮತ್ತು ಸಂಶೋಧನೆ ಮಾಡುವುದು ಯೋಜನಾ ಕಾರ್ಯವನ್ನು ಮಾಡುವ ನಡುವಿನ ವ್ಯತ್ಯಾಸ ಎಂದು ಸಂಶೋಧನೆ ಇಲ್ಲ ನಿಮಗೆ ಇರುವ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ವಿವರಗಳನ್ನು ಮಾತ್ರ ಭರ್ತಿ ಮಾಡಬೇಕು ನೀವು ಉತ್ತರವನ್ನು ಪಡೆಯುತ್ತೀರಿ ಅದೇನೇ ಇದ್ದರೂ ಸಂಶೋಧನೆಯೊಂದಿಗೆ ಸಮಸ್ಯೆಯು ಹಲವು ಬಾರಿ ಸ್ವತಃ ಉತ್ತಮವಾಗಿ ವ್ಯಾಖ್ಯಾನಿಸಲ್ಪಟ್ಟಿಲ್ಲ ಮತ್ತು ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತಿಳಿದಿಲ್ಲ ಆಶಾದಾಯಕವಾಗಿ ನಿಮಗೆ ಆಯ್ಕೆಗಳ ಕೈಬೆರಳೆಣಿಕೆಯಿದೆ ನೀವು ಪ್ರಯತ್ನಿಸಬಹುದು ಮತ್ತು ಬಹುಶಃ ಅವುಗಳಲ್ಲಿ ಒಂದು ಕೆಲಸ ಮಾಡುತ್ತದೆ ಆದರೆ ಅದು ಕೆಲಸ ಮಾಡುವವರೆಗೂ ನೀವು ನಿರಾಶಾದಾಯಕ ಅವಧಿಗಳ ಮೂಲಕ ಹೋಗಬೇಕಾಗುತ್ತದೆ ಆದ್ದರಿಂದ ಹಲವರು ಹತಾಶೆಯನ್ನು ಹೇಳುತ್ತಾರೆ ನಾನು ಆ ಪದವನ್ನು ಇಷ್ಟಪಡುತ್ತಿಲ್ಲ ನಿರಾಶೆಗೊಂಡ ಪದವನ್ನು ಬಳಸಲು ನೀವು ಇಷ್ಟಪಡುತ್ತಿದ್ದರೆ ಅದು ನಿಮಗೆ ನಿರಾಶೆಯಾಗುತ್ತದೆ ನೀವು ಯಾವುದನ್ನಾದರೂ ಬಯಸಿ ಪ್ರಯತ್ನಿಸುತ್ತೀರಿ ಆದ್ದರಿಂದ ಇದು ಸಂಶೋಧನೆಗೆ ಉತ್ತಮ ಮಾರ್ಗವಾಗಿದೆ ಈ ರೀತಿಯ ಪ್ರಯೋಗಗಳು ಮತ್ತು ವೈಫಲ್ಯಗಳನ್ನು ನೀವು ಹೇಗೆ ನಿಭಾಯಿಸಬಹುದು ಅದು ನೀವು ಮನಸ್ಸು ಅಭಿವೃದ್ಧಿಪಡಿಸಬೇಕು ಆದ್ದರಿಂದ ನಿಮಗೆ ತಿಳಿದಿರುವ ಕಾರಣದಿಂದಾಗಿ ನಾನು ಪ್ರತಿದಿನವೂ ವಿದ್ಯಾರ್ಥಿಗಳನ್ನು ಭೇಟಿಯಾಗುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ವಿದ್ಯಾರ್ಥಿಗಳಿಗೆ ನಿಮಗೆ ಸಂತೋಷವಿದೆ ಎಂದು ನಾವು ಭಾವಿಸುತ್ತೇವೆ ಅವರು ಮಾತನಾಡಲು ಯಾರನ್ನಾದರೂ ಹೊಂದಿದ್ದಾರೆ ಮತ್ತು ಅವರು ನನ್ನ ಬಳಿಗೆ ಬರಬಹುದು ಅವರು ಯಶಸ್ಸನ್ನು ವರದಿಮಾಡಲು ಮಾತ್ರ ಬರಬಹುದು ಎಂದು ಅವರು ಭಾವಿಸಬಾರದು ಅವರು ನನ್ನ ಬಳಿ ಹಾಯಾಗಿರಬೇಕು ಪ್ರತಾಪ್ ಹರಿಡೋಸ್ ಮತ್ತು ರಿಪೋರ್ಟಿಂಗ್ ಪ್ರೊಫೆಸರ್ ಬಾಬು ವಿಶ್ವನಾಥ್ ವರದಿ ಪ್ರಗತಿಯ ಕೊರತೆ ಪ್ರತಾಪ್ ಹರಿಡೋಸ್ ಪ್ರಗತಿಯ ಕೊರತೆ ಪ್ರೊಫೆಸರ್ ಬಾಬು ವಿಶ್ವನಾಥ್ ಅವರು ಅದನ್ನು ವೈಫಲ್ಯ ಎಂದು ಕರೆಯುವುದಿಲ್ಲ ಆದರೆ ಪ್ರಗತಿ ಕೊರತೆ ನಾನು ಹೇಳುತ್ತೇನೆ ಪ್ರತಾಪ್ ಹರಿಡೋಸ್ ಸರಿ ಪ್ರೊಫೆಸರ್ ಬಾಬು ವಿಶ್ವನಾಥ್ ಅವರು ಇರಬೇಕು ಅವರು ಬರಲು ಮತ್ತು ಹೇಳಲು ಹಿತಕರವಾಗಿರಬೇಕು ಇಲ್ಲ ಅದು ಕೆಲಸ ಮಾಡಲಿಲ್ಲ ಈಗ ಕೆಲವು ವಿದ್ಯಾರ್ಥಿಗಳು ಬಹಳ ರಹಸ್ಯವಾಗಿದ್ದಾರೆ ಇಲ್ಲದಿದ್ದರೆ ಸ್ವಲ್ಪ ಹೆಚ್ಚು ವಿವರಿಸಬಹುದು ಆದರೆ ವಿದ್ಯಾರ್ಥಿಗಳು ಏನಾದರೂ ಹಾಯಾಗಿರುತ್ತಾರೆಯೇ ಪ್ರತಿದಿನವೂ ಇದನ್ನು ಮಾಡಲು ನಾನು ಬಯಸುತ್ತೇನೆ ಪ್ರತಾಪ್ ಹರಿಡೋಸ್ ಬಹಳ ಒಳ್ಳೆಯದು ಬಹಳ ಸಂತೋಷ ಆದ್ದರಿಂದ ನಾವು ಎಂಎಸ್ ಮತ್ತು ಪಿಎಚ್ಡಿ ರೀತಿಯ ಡಿಗ್ರಿಗಳ ಬಗ್ಗೆ ಜನರು ಮಾತನಾಡುವಾಗ ಈ ವಿಶೇಷತೆಗಳೆಂದು ನಿಮಗೆ ತಿಳಿದಿದೆ ಮತ್ತು ಅದು ವಿಶೇಷವಾದ ಪದವಿ ಎಂದು ಸಾಮಾನ್ಯ ಗ್ರಹಿಕೆ ಆ ಪದವಿ ಜನರಿಗೆ ಸಂಬಂಧಿಸಿರುವ ಒಂದು ನಿರ್ದಿಷ್ಟವಾದ ಎಂಜಿನಿಯರಿಂಗ್ ಅಥವಾ ಸೈನ್ಸ್ ಕ್ಷೇತ್ರ ಸಮಸ್ಯೆಯಾಗಿದೆ ಮತ್ತು ನಂತರ ನೀವು ಪದವಿ ಹೊರಬರಲು ಆದ್ದರಿಂದ ನಿಮ್ಮ ದೃಷ್ಟಿಯಲ್ಲಿ ನೀವು ಯಾವ ರೀತಿಯ ಸ್ಥಾನಗಳನ್ನು ನೋಡಿದ್ದೀರಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಎಂಎಸ್ ಅಥವಾ ಪಿಹೆಚ್ಡಿ ಮಾಡಿದ ಈ ಜನರು ಯಾವ ರೀತಿಯ ಸ್ಥಾನಗಳನ್ನು ಮಾಡುತ್ತಾರೆ ಪ್ರೊಫೆಸರ್ ಬಾಬು ವಿಶ್ವನಾಥ್ನಿಂದ ಪದವೀಧರರಾಗಿರುವಾಗ ಅವರು ಯಾವ ರೀತಿಯ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಾರೆ ನೋಡಿ ನೀವು ಪಡೆಯುವ ಕೌಶಲ್ಯಗಳನ್ನು ನೀವು ನೋಡಿದರೆ ಮೊದಲಿಗೆ ನಾನು ಸಂಶೋಧನಾ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ ಯುನೈಟೆಡ್ ಸ್ಟೇಟ್ನಲ್ಲಿ ಪದವೀಧರ ವಿದ್ಯಾರ್ಥಿ ಮತ್ತು GM ಯಿಂದ ಕಾರ್ಯನಿರ್ವಾಹಕರಾಗಿರುವ ನಾನು ಅವರು ಪದವಿಪೂರ್ವ ವಿದ್ಯಾರ್ಥಿ ಅಥವಾ ಮಾಸ್ಟರ್ ವಿದ್ಯಾರ್ಥಿ ಅಥವಾ ಪಿಹೆಚ್ಡಿ ವಿದ್ಯಾರ್ಥಿಗಳನ್ನು ನೇಮಕ ಮಾಡುವ ನಿರ್ಧಾರವನ್ನು ಹೇಗೆ ಮಾಡುತ್ತಿದ್ದೇನೆ ಮತ್ತು ಅವರು ತುಂಬಾ ಸಂತೋಷವನ್ನು ಹೇಳಿದರು ಅವರು ಹೇಳಿದರು ನಾವು B ಟೆಕ್ ವಿದ್ಯಾರ್ಥಿ ನೇಮಕ ಮಾಡುವಾಗ ನಾವು ವಿದ್ಯಾರ್ಥಿಗೆ ಇದನ್ನು ಹೇಳುತ್ತೇವೆ ಮಾಸ್ಟರ್ ವಿದ್ಯಾರ್ಥಿ ನೇಮಕವಾದಾಗ ನಾವು ವಿದ್ಯಾರ್ಥಿಗೆ ಹೇಳುತ್ತೇವೆ ಇದನ್ನು ಮಾಡಲು ನೀವು ಬಯಸುತ್ತೀರಾ ನಾವು ಪಿಎಚ್ಡಿ ವಿದ್ಯಾರ್ಥಿ ನೇಮಕ ಮಾಡುವಾಗ ನಾವು ಅವರಿಗೆ ಹೇಳುವುದಾದರೆ ಏನು ಮಾಡಬೇಕು ಪ್ರತಾಪ್ ಹರಿಡೋಸ್ ನಾವು ಏನು ಮಾಡಬೇಕು ಸರಿ ಬಹಳ ಸಂತೋಷ ಪ್ರೊಫೆಸರ್ ಬಾಬು ವಿಶ್ವನಾಥ್ ಆದ್ದರಿಂದ ಇವುಗಳು ಪ್ರತಾಪ್ ಹರಿಡೋಸ್ ಇವು ವಿದ್ಯಾರ್ಥಿಗಳನ್ನು ಪ್ರತ್ಯೇಕಿಸಲು ಇರುವ ಮಾರ್ಗವಾಗಿದೆ ಪ್ರೊಫೆಸರ್ ಬಾಬು ವಿಶ್ವನಾಥ್ ವಿದ್ಯಾರ್ಥಿಗಳನ್ನು ಪಡೆದುಕೊಳ್ಳುವ ಕೌಶಲ್ಯಗಳು ನಿಮಗೆ ತಿಳಿದಿರುವ ಈ ಪ್ರಶ್ನೆಗಳಿಗೆ ಅವರು ಉತ್ತರಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಪಿಎಚ್ಡಿ ಅಥವಾ ಎಂಎಸ್ ಎರಡೂ ಡಿಗ್ರಿಗಳನ್ನು ಹೊಂದಿರುವ ಜೊತೆಗೆ ಸಂಶೋಧನೆಯ ಆಧಾರದ ಮೇಲೆ 2 ಕ್ಯಾರಿಯರ್ ಆಯ್ಕೆಗಳನ್ನು ಹೊಂದಿದ್ದೀರಿ ಭಾರತೀಯ ಉದ್ಯಮದಲ್ಲಿ ಅಥವಾ ಇತರ ಯಾವುದೇ ಸ್ಥಳದಲ್ಲಿ ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೋಗಲು ಖಂಡಿತವಾಗಿ ಅವರಿಗೆ ಉತ್ತಮ ಆಯ್ಕೆಯಾಗಿದೆ ಮತ್ತು MS ಮತ್ತು PhD ಎರಡರೊಂದಿಗಿನ ವಿದ್ಯಾರ್ಥಿಗಳಿಗೆ ಇಂದು ಈ ದಿನಗಳಲ್ಲಿ ಭಾರತದಲ್ಲಿ ಶಿಕ್ಷಕರರಿಗೆ ಅತ್ಯದ್ಭುತ ಅವಶ್ಯಕತೆ ಇರುತ್ತದೆ ಏಕೆಂದರೆ ಕಾಲೇಜುಗಳ ಸಂಖ್ಯೆಯು ತುಂಬಾ ಅಧಿಕವಾಗಿದೆ ಎಂಜಿನಿಯರಿಂಗ್ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಸಂಖ್ಯೆಯು ತುಂಬಾ ಅಧಿಕವಾಗಿದೆ ಅತ್ಯಧಿಕ ಅವಶ್ಯಕತೆ ಇದೆ ಮತ್ತು ದೇಶದಾದ್ಯಂತದ ಅನೇಕ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜುಗಳು ಅಂತಹ ಸ್ಥಾನಗಳಿಗೆ ನಮ್ಮ ವಿದ್ಯಾರ್ಥಿಗಳನ್ನು ನೇಮಕ ಮಾಡಲು ಐಐಟಿ ಮದ್ರಾಸ್ಗೆ ಬಂದಿವೆ ಆದ್ದರಿಂದ ಅವರು ಕಲಿಸುವ ಒಂದು ವಾಹಕಕ್ಕೆ ಸಹ ನೋಡಬಹುದಾಗಿದೆ ಮತ್ತು ಇಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಯೋಚಿಸುತ್ತಿದ್ದೇನೆ ಅವರು ಈ ಎರಡು ಕ್ಯಾರಿಯರ್ ಆಯ್ಕೆಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೋಗಲು ತಮ್ಮನ್ನು ಸಜ್ಜುಗೊಳಿಸಬೇಕು ಸಂಶೋಧನೆ ಮತ್ತು ಅಭಿವೃದ್ಧಿಗಳಲ್ಲಿನ ವಾಹಕ ಅಥವಾ ಬೋಧನಾದಲ್ಲಿ ಒಂದು ವಾಹಕ ಪ್ರತಾಪ್ ಹರಿಡೋಸ್ ಸರಿ ಆದ್ದರಿಂದ ಸರಿ ಈಗ ನಾವು ಕೆಲವು ವಿದ್ಯಾರ್ಥಿಗಳನ್ನು ಹೊಂದಿದ್ದೇವೆ ಅವರು ಬಹುಶಃ ಪರಿಗಣಿಸುತ್ತಿದ್ದಾರೆ ನಿಮಗೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅನ್ನು ಉನ್ನತ ಮಟ್ಟದ ಪದವಿಗೆ ಸೇರಿಸಿಕೊಳ್ಳುತ್ತೇವೆ ಹಾಗಾದರೆ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗೆ ನಿಮ್ಮ ಸಲಹೆ ಮಾತುಗಳು ಯಾವುವು ಪ್ರೊಫೆಸರ್ ಬಾಬು ವಿಶ್ವನಾಥ್ ಇಂತಹ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಹೀಗಿರುತ್ತದೆ ನೀವು ಹೊಂದಿದ ಆಯ್ಕೆಗಳನ್ನು ನೀವು ನೋಡುತ್ತೀರಿ ಹೆಚ್ಚಿನ ವಿದ್ಯಾರ್ಥಿಗಳು ನಿಜವಾಗಿ ಹೆಚ್ಚಿನ ಅಧ್ಯಯನಗಳು ಮಾಡಲು ಬಯಸುತ್ತಾರೆಯೇ ಅಥವಾ ಕೆಲಸಕ್ಕೆ ಹೋಗಬೇಕೆ ಎಂದು ಬಯಸುತ್ತೀರಾ ನಿಮಗೆ ತಿಳಿದಿರುವ ಕೆಲಸದ ಕೊಡುಗೆ ಇರಬಹುದು ಆದ್ದರಿಂದ ನನ್ನ ಸಲಹೆ ನೀವು ಇಂದಿನ ಜಗತ್ತಿನಲ್ಲಿ ನಿರ್ಧರಿಸಲು ಪ್ರಯತ್ನಿಸುತ್ತಿದ್ದರೆ ನಿಮಗೆ ತಿಳಿದಿದೆ ಐಐಟಿ ಮದ್ರಾಸ್ನಲ್ಲಿ ನೀವು ಪ್ರವೇಶ ಪಡೆಯಲು ಸಾಧ್ಯವಾದರೆ ಎಂಎಸ್ ಅಥವಾ ಪಿಹೆಚ್ಡಿಗೆ ನೀವು ಖಂಡಿತವಾಗಿ ಅದನ್ನು ತೆಗೆದುಕೊಳ್ಳಬೇಕು ಎಂದು ಇಂದಿನ ಜಗತ್ತಿನಲ್ಲಿ ನಾನು ಯಾವಾಗಲೂ ಹೇಳುತ್ತೇನೆ ಇದು ಬಹುಶಃ ನೀವು ವಿಶ್ವದ ಅತ್ಯುತ್ತಮ ಶಿಕ್ಷಕರಾಗಿದ್ದಾರೆ ಮತ್ತು ಐಐಟಿ ಮದ್ರಾಸ್ನ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿರುವ ಪ್ರತ್ಯೇಕ ಇಲಾಖೆಗಳ ಶ್ರೇಣೀಕರಣವನ್ನು ನೀವು ನೋಡಿದರೆ ಕ್ಯೂಎಸ್ ಶ್ರೇಯಾಂಕದಲ್ಲಿ ವಿಶ್ವದ 100 ಉನ್ನತ ಇಲಾಖೆಗಳು ಅವುಗಳಲ್ಲಿ ಸ್ಥಾನ ಪಡೆದಿದ್ದಾರೆ ಎಂಬುದನ್ನು ನೀವು ನೋಡಬಹುದು ಆದ್ದರಿಂದ ಇವುಗಳು ಅಧ್ಯಯನ ಮಾಡಲು ಬಹಳ ಉತ್ತಮ ಸ್ಥಳವಾಗಿದೆ ಮತ್ತು ಯಾವುದೇ ಕಾರಣಕ್ಕಾಗಿ ನಿಮ್ಮ ಪದವಿಪೂರ್ವ ಶಿಕ್ಷಣದಲ್ಲಿ ನೀವು ಕಲಿಯದಿದ್ದರೂ ನೀವು ಇಲ್ಲಿ ಮಾಸ್ಟರ್ಸ್ ಕಾರ್ಯಕ್ರಮವನ್ನು ಅನುಸರಿಸುವುದರ ಮೂಲಕ ಅದಕ್ಕೆ ಸರಿದೂಗಿಸಬಹುದು ಮತ್ತು ಮಾಜಿ ಉದ್ಯೋಗಿ ಸಲಹೆಗಾರನಂತೆ ನಿಮಗೆ ತಿಳಿದಿರುವಂತೆ ನಿಮ್ಮ ಮಾಸ್ಟರ್ಗಳ ಕೊನೆಯಲ್ಲಿ ನೀವು ಪಡೆಯುವ ಉದ್ಯೋಗಾವಕಾಶಗಳು ಬಹುಶಃ ಈ ದೇಶದಲ್ಲಿ ನೀವು ಪಡೆಯುವ ಅತ್ಯುತ್ತಮವೆಂದು ಹೇಳಬಹುದು ಉದಾಹರಣೆಗೆ ಕಂಪೆನಿಗಳಾದ ಟಿವಿಎಸ್ ಮೋಟಾರ್ಸ್ ರೋಬೋಟ್ ಬಾಶ್ ಜನರಲ್ ಎಲೆಕ್ಟ್ರಿಕ್ ರೋಲ್ಸ್ ರಾಯ್ಸ್ ಎನ್ವಿಡಿಯಾ ಟೆಕ್ಸಾಸ್ ನುಡಿಸುವಿಕೆ ಈಟನ್ ಈ ಕಂಪನಿಗಳು ನಮ್ಮ ಮಾಸ್ಟರ್ಸ್ ಎಂಎಸ್ ವಿದ್ಯಾರ್ಥಿಗಳನ್ನು ಇಲ್ಲಿಂದ ನೇಮಕ ಮಾಡಿಕೊಳ್ಳುತ್ತಿದ್ದಾರೆ ಆದ್ದರಿಂದ ನಿಮ್ಮ ಸಣ್ಣ ಆಡ್ಯನ್ನು ನೀವು ಹೊಂದಿರುವಿರಿ ದೇಶದಲ್ಲಿ ಉತ್ತಮವಾದ ಕಂಪನಿಗಳು ಇದೀಗ ನೀವು ಈ ಕೆಲಸವನ್ನು ಕೈಗೊಳ್ಳುತ್ತಿದ್ದರೆ ನೀವು ಕೆಲಸಕ್ಕೆ ಹೋಗಬೇಕೆ ಅಥವಾ ಹೆಚ್ಚಿನ ಅಧ್ಯಯನ ಮಾಡಲು ಬಯಸುತ್ತೀರೋ ಎಂದು ನೀವು ಈ ತೀರ್ಮಾನ ತೆಗೆದುಕೊಳ್ಳುತ್ತೀರಿ ಆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೀರಿ ಈಗ ನಿರ್ಧಾರ ತೆಗೆದುಕೊಳ್ಳಲು ನೀವು ನಿಜವಾಗಿಯೂ ಉತ್ತಮ ಸ್ಥಿತಿಯಲ್ಲಿಲ್ಲ ಆದರೆ ನೀವು ಮದ್ರಾಸ್ ಐಐಟಿಯಿಂದ ಎಂಎಸ್ ಪಡೆದ ನಂತರ ಆ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಉತ್ತಮ ಸ್ಥಾನದಲ್ಲಿರುತ್ತೀರಿ ನಿಮ್ಮ ಕೈಯಲ್ಲಿ ನೀವು ಉತ್ತಮ ಕೆಲಸವನ್ನು ಹೊಂದಿರುವಿರಿ ಮತ್ತು ಈಗ ನೀವು ದೇಶದ ಅತ್ಯುತ್ತಮ ಕಂಪೆನಿಗಳಲ್ಲಿ ಮುಂದುವರೆಸಬೇಕೆ ಅಥವಾ ಅಲ್ಲಿಂದ ಹೋಗಿ ಪಿಹೆಚ್ಡಿ ಮುಂತಾದ ಉನ್ನತ ಅಧ್ಯಯನಗಳನ್ನು ಮುಂದುವರಿಸಲು ಬಯಸುವಿರಾ ಹಾಗಾಗಿ ಮದ್ರಾಸ್ ಐಐಟಿಯ ಮಾಸ್ಟರ್ಸ್ ಕಾರ್ಯಕ್ರಮದ ಅಂತ್ಯದಲ್ಲಿ ಆ ನಿರ್ಧಾರವನ್ನು ಕೈಗೊಳ್ಳಲು ಶೈಕ್ಷಣಿಕವಾಗಿ ಮತ್ತು ವೃತ್ತಿಪರವಾಗಿ ಉತ್ತಮ ಚೌಕಟ್ಟಿನೊಳಗೆ ನನ್ನ ಮನಸ್ಸಿನಲ್ಲಿ ಸ್ಥಾನವಿದೆ ಆದ್ದರಿಂದ ನನ್ನ ಸಲಹೆ ನೀವು ಐಐಟಿ ಮದ್ರಾಸ್ನಲ್ಲಿ ಎಂಎಸ್ ಪ್ರವೇಶವನ್ನು ಹೊಂದಿದ್ದರೆ ಎರಡು ಬಾರಿ ಯೋಚಿಸಬೇಡಿ ತೆಗೆದುಕೊಳ್ಳಿ ಪ್ರತಾಪ್ ಹರಿಡೋಸ್ ಗ್ರೇಟ್ ಆ ಸಲಹೆಗಳೊಂದಿಗೆ ನಿಮಗೆ ತುಂಬಾ ಧನ್ಯವಾದಗಳು ಪ್ರೊಫೆಸರ್ ಬಾಬು ವಿಶ್ವನಾಥ್ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ನಮ್ಮನ್ನು ಸೇರಿಕೊಳ್ಳಲು ಪ್ರೊಫೆಸರ್ ಬಾಬು ವಿಶ್ವನಾಥ್ ಈ ಅವಕಾಶಕ್ಕಾಗಿ ಪ್ರತಾಪ್ಗೆ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಅದು ತುಂಬಾ ಮೌಲ್ಯಯುತವಾಗಿದೆ ಪ್ರೊಫೆಸರ್ ಬಾಬು ವಿಶ್ವನಾಥ್ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಪ್ರತಾಪ್ ಹರಿಡೋಸ್ ಧನ್ಯವಾದಗಳು ಪ್ರೊಫೆಸರ್ ಬಾಬು ವಿಶ್ವನಾಥ್ ಧನ್ಯವಾದಗಳು